ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಇದು ಈ ಕೋರ್ಸ್ ನ ನಮ್ಮ ಕೊನೆಯ ವಾರವಾಗಿರುತ್ತದೆ ಮತ್ತು ಈ ವಾರ ನಾವು ಯಾಂತ್ರಿಕ ಶಕ್ತಿಗಳ ಅಥವಾ ಜೀವಕೋಶದ ನಡವಳಿಕೆಯ ಪರಿಣಾಮಗಳನ್ನು ಅಧ್ಯಯನ ಮಾಡಲು ಮತ್ತು ಕೋಶಗಳ ಅಂಗಾಂಶಗಳ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಲು ಅಥವಾ ಅಳೆಯಲು ಯಾಂತ್ರಿಕ ಜೀವಶಾಸ್ತ್ರ ಕ್ಷೇತ್ರದಲ್ಲಿ ಬಳಸಲಾಗುವ ಮತ್ತು ಮೆಕ್ಯಾನೊಬಯಾಲಜಿ ಗೆ ಸಂಬಂಧಿಸಿದ ಕೆಲವು ಉಪಕರಣಗಳು ಮತ್ತು ತಂತ್ರಗಳನ್ನು ಚರ್ಚಿಸಲು ನಮ್ಮ ಸಮಯವನ್ನು ಕಳೆಯುತ್ತೇವೆ ಮತ್ತೊಮ್ಮೆ ನಾವು ಇಲ್ಲಿಯವರೆಗೆ ಚರ್ಚಿಸಿರೋದನ್ನು ಪುನಃ ನೆನಪಿಸಿಕೊಳ್ಳೋಣ ನಾವು ನಮ್ಮ ಕೋಶದ ಸಾದೃಶ್ಯವನ್ನು ಟೆಂಟ್ ಆಗಿ ಪ್ರಾರಂಭಿಸಿದ್ದೇವೆ ಅಲ್ಲಿಂದ ನಾವು ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಮತ್ತು ಅದರ ಗುಣಲಕ್ಷಣಗಳನ್ನು ಹೆಚ್ಚು ವಿವರವಾಗಿ ಚರ್ಚಿಸಿದ್ದೇವೆ ಫೋಕಲ್ ಸೇರ್ಪಡೆಗಳ ಬಗ್ಗೆ ಮತ್ತು ಶಕ್ತಿಗಳು ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಕುರಿತು ನಾವು ಚರ್ಚಿಸಿದ್ದೇವೆ ಫೋಕಲ್ ಸೇರ್ಪಡೆಗಳು ಅಲ್ಲಿಂದ ನಾವು ಕೋಶಗಳ ಸ್ಥಳಾಂತರ ಮತ್ತು ವಿವಿಧ ವಲಸೆಯ ವಿಧಾನಗಳನ್ನು ಚರ್ಚಿಸಿದ್ದೇವೆ ಅದರ ನಂತರ ನಾವು ಇಸಿಎಂ ಗುಣಲಕ್ಷಣಗಳು ಜೀವಕೋಶದ ನಡವಳಿಕೆಯನ್ನು ಹೇಗೆ ಪ್ರಭಾವಿಸುತ್ತವೆ ಎಂಬುದರ ಕುರಿತು ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಮತ್ತು ಇದು ಸಾಮಾನ್ಯ ಜೀವಕೋಶದ ವರ್ತನೆಯ ಸಂದರ್ಭದಲ್ಲಿ ಮತ್ತು ರೋಗದ ಸ್ಥಿತಿಯಲ್ಲೂ ಅನ್ವಯಿಸುತ್ತದೆ ಇಸಿಎಂ ಬಿಗಿತ ಮತ್ತು ಸಾಮಾನ್ಯ ಸ್ಥಿತಿಯಲ್ಲಿ ಜೀವಕೋಶದ ಆಕಾರವನ್ನು ಮಾಡ್ಯುಲೇಷನ್ ಮಾಡುವ ಮೂಲಕ ಕಾಂಡಕೋಶದ ಸ್ಥಿತಿಯನ್ನು ನಿಯಂತ್ರಿಸುವ ಬಗ್ಗೆ ನಾವು ಚರ್ಚಿಸಿದ್ದೇವೆ ರೋಗದ ಸ್ಥಿತಿಯಲ್ಲಿ ಕ್ಯಾನ್ಸರ್ ಅಪಧಮನಿಕಾಠಿಣ್ಯ ಮತ್ತು ಸ್ನಾಯುವಿನ ಡಿಸ್ಟ್ರೋಫಿ ಗೆ ಸಂಬಂಧಿಸಿದ ಕೆಲವು ಪ್ರಕರಣಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ ಇಸಿಎಂ ಗುಣಲಕ್ಷಣಗಳಲ್ಲಿ ಮಾಡ್ಯುಲೇಷನ್ ಅಥವಾ ಬದಲಾವಣೆ ಅಥವಾ ಇಸಿಎಂ ಅಥವಾ ಅಂಗಾಂಶ ಗುಣಲಕ್ಷಣಗಳನ್ನು ನಾನು ಪದೇ ಪದೇ ಒತ್ತಿಹೇಳಿದ್ದೇನೆ ನಮ್ಮ ದೇಹದೊಳಗೆ ನಾವು ಮೆದುಳಿನಿಂದ ಪ್ರಾರಂಭವಾಗುವ ಅನೇಕ ಬಿಗಿತಗಳ ಅಂಗಾಂಶಗಳು ವ್ಯಾಪಿಸಿರುತ್ತವೆ ಮೆದುಳು ಒಂದು ಕೆಪಿಎ ಬಿಗಿತದ ಪ್ರಮಾಣವನ್ನು ಸ್ನಾಯು ಹತ್ತು ಕೆಪಿಎ ಪ್ರಮಾಣವನ್ನು ಮತ್ತು ಮೂಳೆ ನೂರು ಕೆಪಿಎ ಪ್ರಮಾಣವನ್ನು ಹೊಂದಿರುತ್ತದೆ ಈ ವಿಭಿನ್ನ ಸನ್ನಿವೇಶಗಳಲ್ಲಿ ಕೋಶಗಳು ಹೇಗೆ ವರ್ತಿಸುತ್ತವೆ ಎಂಬುದನ್ನು ಅಧ್ಯಯನ ಮಾಡಲು ಈ ಗುಣಲಕ್ಷಣಗಳನ್ನು ನಿಯಂತ್ರಿಸಬಹುದಾದ ತಲಾಧಾರಗಳನ್ನು ಅಭಿವೃದ್ಧಿಪಡಿಸುವ ಮಾರ್ಗವನ್ನು ನೀವು ಹೊಂದಿರಬೇಕು ಗುಣಲಕ್ಷಣಗಳ ಪ್ರಕಾರ ಇಸಿಎಂ ಬಿಗಿತ ಅಥವಾ ಬೃಹತ್ ಅಂಗಾಂಶಗಳ ಬಿಗಿತದ ಪರಿಣಾಮವನ್ನು ಅಧ್ಯಯನ ಮಾಡುವಾಗ ಮತ್ತು ಜೀವಕೋಶದ ನಡವಳಿಕೆಯನ್ನು ನಿಯಂತ್ರಿಸುವಾಗ ನೀವು ಬಿಗಿತವನ್ನು ಟ್ಯೂನ್ ಮಾಡಲು ಬಯಸಬಹುದು ನೀವು ನ್ಯಾನೊ ಸ್ಥಳಾಕೃತಿಯನ್ನು ಟ್ಯೂನ್ ಮಾಡಲು ಬಯಸಬಹುದು ಇಸಿಎಂ ಸಂಘಟನೆಯ ಪರಿಣಾಮ ಏನು ಎಂದು ನೀವು ನೋಡಲು ಬಯಸಿದರೆ ನೀವು ಕೋಶದ ಆಕಾರವನ್ನು ನಿಯಂತ್ರಿಸಲು ಬಯಸಬಹುದು ಮತ್ತು ಜೀವಕೋಶಗಳು ಮತ್ತು ಅಂಗಾಂಶಗಳ ಗುಣಲಕ್ಷಣಗಳನ್ನು ಪ್ರಮಾಣೀಕರಿಸಲು ಸಹ ನೀವು ಬಯಸಬಹುದು ಯಾಂತ್ರಿಕ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ವಿಭಿನ್ನ ತಂತ್ರಗಳ ಭಾಗವಾಗಿ ಇಂದು ನಾವು ಹೈಡ್ರೋಜೆಲ್ ಗಳ ಬಗ್ಗೆ ಚರ್ಚಿಸಲಿದ್ದೇವೆ ಹೈಡ್ರೋಜೆಲ್ ಏಕೆ ಮುಖ್ಯ ಮತ್ತೆ ವಿಭಿನ್ನ ಅಂಗಾಂಶಗಳ ಬೃಹತ್ ಗುಣಲಕ್ಷಣಗಳನ್ನು ಅನುಕರಿಸುವ ತಲಾಧಾರಗಳನ್ನು ತಯಾರಿಸುವ ಸಲುವಾಗಿ ಇಸಿಎಂ ಬಿಗಿತದ ಸಂಬಂಧದಿಂದಾಗಿ ಹೈಡ್ರೋಜೆಲ್ ಗಳನ್ನ ಉಪಯೋಗಿಸಲಾಗುತ್ತದೆ ಅದು ನಿಖರವಾಗಿ ಹೈಡ್ರೋಜೆಲ್ ಎಂದರೇನು ಎಂಬ ಪ್ರಶ್ನೆಗೆ ನಮ್ಮನ್ನು ತರುತ್ತದೆ ಹೈಡ್ರೋಜೆಲ್ ಮೂಲಭೂತವಾಗಿ ನೀರಿನಿಂದ ಊದಿಕೊಂಡ ಪಾಲಿಮರಿಕ್ ರಚನೆಯಾಗಿದ್ದು ಅದು ಒಂದಕ್ಕೊಂದು ಅಡ್ಡ ಸಂಪರ್ಕ ಹೊಂದಿರುತ್ತದೆ ಅಡ್ಡ ಸಂಪರ್ಕದ ಮೂಲವು ಬದಲಾಗಬಹುದು ಅದು ಕೋವೆಲನ್ಸಿ ಯ ಬಂಧವಾಗಿರಬಹುದು ಅದು ಅಯಾನಿಕ್ ಬಂಧವಾಗಿರಬಹುದು ಇದು ಸರಳ ಭೌತಿಕ ಸಿಕ್ಕಿಹಾಕಿಕೊಳ್ಳುವಿಕೆಯನ್ನು ಹೊಂದಿರಬಹುದು ಸರಳ ಉದಾಹರಣೆ ಪಾಸ್ಟಾ ಆದ್ದರಿಂದ ಪಾಸ್ಟಾ ದಿಂದ ನೀವು ಒಂದೇ ಎಳೆಯನ್ನು ತೆಗೆದುಕೊಳ್ಳಲು ಬಯಸಿದರೆ ನೀವು ಕೆಲವು ಶಕ್ತಿಗಳನ್ನು ಪ್ರಯೋಗಿಸಬೇಕಾಗುತ್ತದೆ ಅಥವಾ ನೀವು ದುರ್ಬಲ ಹೈಡ್ರೋಜನ್ ಬಂಧ ಅಥವಾ ವ್ಯಾನ್ ಡೆರ್ ವಾಲ್ ಶಕ್ತಿಗಳನ್ನು ಹೊಂದಿರಬಹುದು ಇವುಗಳು ನೀವು ಹೈಡ್ರೋಜೆಲ್ ಅನ್ನು ತಯಾರಿಸುವ ವಿಭಿನ್ನ ಮೂಲಗಳಾಗಿವೆ ಆದ್ದರಿಂದ ಬಳಸಿದ ಪ್ರಕಾರವನ್ನು ಆಧರಿಸಿ ನೀವು ಹೈಡ್ರೋಜೆಲ್ ಗಳನ್ನು ವಿಶಾಲವಾಗಿ ಹೋಮೋಪಾಲಿಮರ್ ಕೋಪೋಲಿಮರ್ ಎಂದು ವರ್ಗೀಕರಿಸಬಹುದು ಅಥವಾ ನೀವು ಇಂಟರ್ಪೆನೆಟ್ರೇಟಿಂಗ್ ಎಂದು ಕರೆಯಬಹುದು ಹೋಮೋ ಸಾಮಾನ್ಯವಾಗಿ ನೀವು ಒಂದೇ ಮೊನೊಮರ್ ಅನ್ನು ಹೊಂದಿದ್ದೀರಿ ಎಂದರ್ಥ ಅದು ಪಾಲಿಮರ್ ಅನ್ನು ರೂಪಿಸಲು ಒಟ್ಟಿಗೆ ಅಡ್ಡ ಜೋಡಿಸಲ್ಪಟ್ಟಿದೆ ಕೋಪೋಲಿಮರ್ ನೀವು ಎರಡು ಅಥವಾ ಹೆಚ್ಚಿನ ಘಟಕಗಳನ್ನು ಹೊಂದಿದ್ದೀರಿ ಅದು ಕೋವೆಲೆಂಟ್ಲಿ ಬಂಧಿತ ಅಥವಾ ಅಡ್ಡ ಸಂಪರ್ಕ ಆಗಿದೆ ಇಂಟರ್ಪೆನೆಟ್ರೇಟಿಂಗ್ ನೆಟ್ವರ್ಕ್ನ ಸಂದರ್ಭದಲ್ಲಿ ಇದು ಒಂದು ಉದಾಹರಣೆಯಾಗಿದೆ ನೀವು ಪಾಲಿಮರ್ ನೆಟ್ವರ್ಕ್ ಹೊಂದಿರಬಹುದು ಮತ್ತು ಪಾಲಿಮರ್ ನೆಟ್ವರ್ಕ್ ಅನ್ನು ಮತ್ತೊಂದು ಮೊನೊಮರ್ ಒಳಗೆ ಊದಿಕೊಳ್ಳಲು ಅನುಮತಿಸಿದರೆ ಸಿಗುವುದೇ ಇಂಟರ್ಪೆನೆಟ್ರೇಟಿಂಗ್ ನೆಟ್ವರ್ಕ್ ಪಾಲಿಮರ್ ಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬ ಪ್ರಕ್ರಿಯೆಯ ಆಧಾರದ ಮೇಲೆ ನೀವು ಅವುಗಳನ್ನು ವರ್ಗೀಕರಿಸಬಹುದು ನೀವು ಮಾಡ್ಯುಲೇಟೆಡ್ ಶಾಖ ಒತ್ತಡ ಬಳಸಿದ ಫೋಟೋ ಪಾಲಿಮರೀಕರಣ ಅಥವಾ ಕ್ಷ ಕಿರಣಗಳಂತಹ ವಿಕಿರಣವನ್ನು ಹೊಂದಿರಬಹುದು ಆದ್ದರಿಂದ ನೀವು ಅನೇಕ ವಿಭಿನ್ನ ಮಾರ್ಗಗಳನ್ನು ಹೊಂದಬಹುದು ಮತ್ತು ನನ್ನ ಚರ್ಚೆಯಲ್ಲಿ ಬಿಟ್ಟು ಹೋದ ಪ್ರಮುಖ ಅಂಶವೆಂದರೆ ರಾಸಾಯನಿಕ ಕ್ರಿಯೆ ಯಾಂತ್ರಿಕ ಜೀವವಿಜ್ಞಾನದ ಅನ್ವಯಿಕೆಗಳಿಗೆ ಹೈಡ್ರೋಜೆಲ್ ಅನ್ನು ಪ್ರಸ್ತುತಪಡಿಸಲು ಇದು ಕೆಲವು ಅಪೇಕ್ಷಣೀಯ ಗುಣಲಕ್ಷಣಗಳನ್ನು ಹೊಂದಿರಬೇಕು ಹೀಗಾಗಿ ಹೈಡ್ರೋಜೆಲ್ ಗೆ ಯಾವುದು ಅಪೇಕ್ಷಣೀಯವಾಗಿದೆ ಮೊದಲ ಮತ್ತು ಅಗ್ರಗಣ್ಯವಾಗಿ ಜೆಲ್ ಜೀವಕೋಶಗಳಿಗೆ ವಿಷಕಾರಿಯಾಗಿರಬಾರದು ದೊಡ್ಡ ವ್ಯಾಪ್ತಿಯಲ್ಲಿ ಬಿಗಿತವನ್ನು ಬದಲಿಸುವಂತಹ ಅಧ್ಯಯನಗಳನ್ನು ನಡೆಸಲು ನೀವು ಬಯಸಿದರೆ ನಿಮಗೆ ಪಾಲಿಮರ್ ಅಗತ್ಯವಿರುತ್ತದೆ ಅಲ್ಲಿ ನೀವು ನೆಟ್ವರ್ಕ್ ನ ಬಿಗಿತವನ್ನು ಟ್ಯೂನ್ ಮಾಡಬಹುದು ಇನ್ವಿವೊ ಗೆ ಸಂಬಂಧಪಟ್ಟಂತೆ ಇದು ನೂರಾರು ಪ್ಯಾಸ್ಕಲ್ ನಿಂದ ಹಿಡಿದು ಸಾವಿರಾರು ಪ್ಯಾಸ್ಕಲ್ ಗಳಾಗಿರುತ್ತದೆ ನೀವು ವ್ಯಾಪಕ ಶ್ರೇಣಿಯನ್ನು ಹೊಂದಿದ್ದೀರಿ ಇದು ಹೈಡ್ರೋಜೆಲ್ ರೇಖೀಯವಾಗಿ ಸ್ಥಿತಿಸ್ಥಾಪಕವಾಗಿದೆ ಎಂದು ತೋರಿಸಿದೆ ವಸ್ತುವು ರೇಖೀಯವಾಗಿ ಸ್ಥಿತಿಸ್ಥಾಪಕವಾಗಿದ್ದರೆ ನಮ್ಮ ಮುಂದಿನ ತರಗತಿಯಲ್ಲಿ ಜೀವಕೋಶಗಳು ಪ್ರಯೋಗಿಸಬಹುದಾದ ಶಕ್ತಿಗಳನ್ನು ಪ್ರಮಾಣೀಕರಿಸಲು ಇದು ನಮಗೆ ಹೇಗೆ ಸುಲಭವಾಗಿ ಒದಗಿಸುತ್ತದೆ ಎಂಬುದನ್ನು ನಾವು ಚರ್ಚಿಸುತ್ತೇವೆ ಹೈಡ್ರೋಜೆಲ್ ದೃಗ್ವೈಜ್ಞಾನಿಕವಾಗಿ ಸ್ಪಷ್ಟವಾಗಿರಬೇಕು ಏಕೆಂದರೆ ನಾವು ಅವುಗಳ ಮೇಲೆ ಕೋಶಗಳನ್ನು ಬೆಳೆಯುತ್ತೇವೆ ಇವು ದೃಗ್ವೈಜ್ಞಾನಿಕವಾಗಿ ಸ್ಪಷ್ಟವಾಗಿದ್ದರೆ ನೀವು ಅವುಗಳನ್ನು ಫೇಜ್ ಕಾಂಟ್ರಾಸ್ಟ್ ಅಧ್ಯಯನಗಳು ಮತ್ತು ಪ್ರತಿದೀಪಕ ಅಧ್ಯಯನಗಳಿಗೆ ಬಳಸಬಹುದು ಇನ್ನೊಂದು ವಿಷಯವೆಂದರೆ ಈ ಹೈಡ್ರೋಜೆನ್ ಗಳಲ್ಲಿ ಹೆಚ್ಚಿನವು ಸಾಮಾನ್ಯವಾಗಿ ಜಡವಾಗಿರುತ್ತದೆ ಆದ್ದರಿಂದ ನೀವು ಇಸಿಎಂ ಪ್ರೋಟೀನ್ ಅನ್ನು ರಾಸಾಯನಿಕವಾಗಿ ಅಡ್ಡ ಸಂಪರ್ಕ ಮಾಡಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಪಾಲಿಮರ್ ಅನ್ನು ಹೊಂದಿದ್ದೀರಿ ಅಲ್ಲಿ ನೀವು ಬೃಹತ್ ಬಿಗಿತವನ್ನು ಇ ಎಂದು ಅಳೆಯಬಹುದು ನೀವು ಟ್ಯೂನ್ ಮಾಡಬಹುದು ಮತ್ತು ಈ ಜೆಲ್ ಸಾಮಾನ್ಯವಾಗಿ ಕ್ರಿಯಾತ್ಮಕವಾಗಿರುತ್ತದೆ ಇದು ಆಯ್ಕೆಯ ಇಸಿಎಂ ಪ್ರೋಟೀನ್ ಆಗಿದ್ದು ಇದರಿಂದ ನೀವು ಅದನ್ನು ವಿಭಿನ್ನ ಸಂದರ್ಭಗಳಿಗೆ ಪ್ರಸ್ತುತಪಡಿಸಬಹುದು ಉದಾಹರಣೆಗೆ ನೀವು ನರಕೋಶಗಳೊಂದಿಗೆ ಕೆಲಸ ಮಾಡುತ್ತಿದ್ದರೆ ಮತ್ತು ಮೆದುಳಿನ ನ್ಯೂಮ್ಯಾಟಿಕ್ ಪರಿಸರದಲ್ಲಿ ನರಕೋಶಗಳ ನಡವಳಿಕೆಯಲ್ಲಿ ನೀವು ಆಸಕ್ತಿ ಹೊಂದಿದ್ದರೆ ಈ ಇಸಿಎಂ ಪ್ರೋಟೀನ್ ಲ್ಯಾಮಿನಿನ್ ಆಗಿರಬಹುದು ಅಥವಾ ಇನ್ನಿತರ ಸಂದರ್ಭದಲ್ಲಿ ನೀವು ನಯವಾದ ಸ್ನಾಯು ಕೋಶಗಳೊಂದಿಗೆ ಕೆಲಸ ಮಾಡುತ್ತಿದ್ದರೆ ನೀವು ಕೊಲ್ಲಾಜೆನ್ ಅನ್ನು ಇ ನ ಪ್ರಮಾಣ ಹತ್ತು ಕಿಲೋ ಪ್ಯಾಸ್ಕಲ್ ಯೊಂದಿಗೆ ಬಳಸಬಹುದು ಹಲವಾರು ವಿಭಿನ್ನ ಹೈಡ್ರೋಜನ್ ವ್ಯವಸ್ಥೆಗಳಿವೆ ಅವುಗಳು ಒಮ್ಮೆ ಸಾಮಾನ್ಯವಾಗಿದ್ದವು ಮತ್ತು ಹೆಚ್ಚು ವ್ಯಾಪಕವಾಗಿ ಬಳಸಲ್ಪಟ್ಟ ಪಾಲಿಯಾಕ್ರಿಲಾಮೈಡ್ ಜೆಲ್ ಗಳು ಇನ್ನೊಂದು ಸಾಮಾನ್ಯವಾಗಿದೆ ಪಾಲಿ ಡೈಮಿಥೈಲ್ ಸಿಲೋಕ್ಸೇನ್ ಅನ್ನು ಸಂಕ್ಷಿಪ್ತವಾಗಿ ಇದನ್ನು ಪಿಡಿಎಂಎಸ್ ಎಂದು ಕರೆಯಲಾಗುತ್ತದೆ ನೀವು ಪಾಲಿಇಥಿಲೀನ್ ಗ್ಲೈಕಾಲ್ ಜೆಲ್ ಗಳನ್ನು ಹೊಂದಿದ್ದೀರಿ ನೀವು ಆಲ್ಜಿನೇಟ್ ಜೆಲ್ ಗಳನ್ನು ಹೊಂದಿದ್ದೀರಿ ಸಂಕ್ಷಿಪ್ತವಾಗಿ ಇವೆಲ್ಲವೂ ಬಹುಶಃ ಸಂಶ್ಲೇಷಿತ ವರ್ಗದ ಅಡಿಯಲ್ಲಿವೆ ನೀವು ನೈಸರ್ಗಿಕ ವಸ್ತುಗಳ ಜೆಲ್ಗಳನ್ನು ಸಹ ತಯಾರಿಸಬಹುದು ಇವುಗಳಲ್ಲಿ ಕೊಲ್ಲಾಜೆನ್ ಜೆಲ್ ಗಳೂ ಸಹ ಸಾಮಾನ್ಯವಾಗಿದೆ ನೀವು ಫೈಬ್ರಿನ್ ಜೆಲ್ ಗಳನ್ನು ಸಹ ಮಾಡಬಹುದು ಕೊಲ್ಲಾಜೆನ್ ಬದಲಿಗೆ ನೀವು ಜೆಲಾಟಿನ್ ಅನ್ನು ಬಳಸಿಕೊಳ್ಳಬಹುದು ಮತ್ತು ಜೆಲಾಟಿನ್ ಮೆತಿಲೇಟೆಡ್ ಜೆಲ್ ಗಳನ್ನು ತಯಾರಿಸಬಹುದು ಕೋಣೆಯ ಉಷ್ಣಾಂಶದಲ್ಲಿ ಜೆಲಾಟಿನ್ ಸ್ಥಿರವಾಗಿರುವುದಿಲ್ಲ ಆದರೆ ನೀವು ಜೆಲಾಟಿನ್ ಅನ್ನು ಮೆಥಾಕ್ರಿಲೇಟ್ ಮಾಡಿ ನಂತರ ಯುವಿ ಬಳಸಿ ಅಡ್ಡ ಸಂಪರ್ಕ ಮಾಡಿದರೆ ನೀವು ಜೆಲ್ ಮಾಡ್ಯೂಲ್ ಗಳನ್ನು ಪಡೆಯಬಹುದು ಇತ್ತೀಚಿನ ದಿನಗಳಲ್ಲಿ ನೀವು ಪೆಪ್ಟೈಡ್ ಗಳು ಅಥವಾ ಪೆಪ್ಟೈಡ್ ಗಳಿಂದ ಮಾಡಿದ ಜೆಲ್ ಗಳು ಸಹ ಲಭ್ಯತೆ ಇದೆ ಮತ್ತು ಅವುಗಳಲ್ಲಿ ಒಂದು ಅಮೈಲಾಯ್ಡ್ ಆಧಾರಿತ ಹೈಡ್ರೋಜೆಲ್ ಗಳು ಅಮಿಲಾಯ್ಡ್ ಸಾಂಪ್ರದಾಯಿಕವಾಗಿ ರೋಗವನ್ನು ಉಂಟುಮಾಡುವ ಸಂಬಂಧ ಹೊಂದಿದೆ ಆದರೆ ಕ್ರಿಯಾತ್ಮಕ ಅಮಿಲಾಯ್ಡ್ ಗಳೂ ಇವೆ ಮತ್ತು ಈ ಅಮೈಲಾಯ್ಡ್ ಜೆಲ್ ಗಳನ್ನು ಇತ್ತೀಚೆಗೆ ಕಾಂಡಕೋಶಗಳನ್ನು ನರಕೋಶದ ಪೂರ್ವಗಾಮಿ ಕೋಶಗಳಾಗಿ ಪ್ರತ್ಯೇಕಿಸಲು ಬಳಸಲಾಗುತ್ತದೆ ಮೆಕ್ಯಾನೊಬಯಾಲಾಜಿಕಲ್ ಅಧ್ಯಯನಕ್ಕಾಗಿ ಈ ಜೆಲ್ ಗಳನ್ನು ತಯಾರಿಸುವ ಬಗೆ ಹೇಗೆ ಎಂದು ನಾನು ಚರ್ಚಿಸುತ್ತೇನೆ ಮತ್ತು ನಾನು ಪಾಲಿಯಾಕ್ರಿಲಾಮೈಡ್ ಜೆಲ್ ಪ್ರಕರಣವನ್ನು ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಪಿಎ ಜೆಲ್ ಗಳಿಗಾಗಿ ನೀವು ಏನು ಮಾಡುತ್ತೀರಿ ನೀವು ಅಕ್ರಿಲಾಮೈಡ್ ಅನ್ನು ಲಿಂಕ್ ಮಾಡಬೇಕು ಪಿಎಜಿಇ ಪಾಲಿಯಾಕ್ರಿಲಾಮೈಡ್ ಜೆಲ್ ಗಳಲ್ಲಿ ವೆಸ್ಟರ್ನ್ ಬ್ಲಾಟ್ ಗೆ ಪ್ರೋಟೀನ್ ಗಳನ್ನು ಎಲೆಕ್ಟ್ರೋಫೊರೆಸ್ಡ್ ಮಾಡಲಾಗುತ್ತದೆ ಪಿಎಜಿಇ ನಲ್ಲಿ ನೀವು ಅಕ್ರಿಲಾಮೈಡ್ ಅನ್ನು ಹೊಂದಿದ್ದೀರಿ ಅದು ಬಿಸ್ ಅಕ್ರಿಲಾಮೈಡ್ ನೊಂದಿಗೆ ಅಡ್ಡ ಸಂಪರ್ಕ ಹೊಂದಿದೆ ಟೆಸ್ಟ್ ಟ್ಯೂಬ್ ನಲ್ಲಿ ಜೆಲ್ ತಯಾರಿಸುವ ಬದಲು ನೀವು ಏನು ಮಾಡುತ್ತೀರಿ ಎಂದರೆ ನೀವು ಗ್ಲಾಸ್ ಕವರ್ ಸ್ಲಿಪ್ ತೆಗೆದುಕೊಳ್ಳುತ್ತೀರಿ ಮತ್ತು ನೀವು ಇದನ್ನು ಅಮಿನೊಪ್ರೊಪಿಲ್ ಟ್ರೈ ಎಥಾಕ್ಸಿ ಸಿಲೇನ್ 9 aminopropyltriethoxysilane ನೊಂದಿಗೆ ಮತ್ತು ನಂತರ ಗ್ಲುಟರಾಲ್ಡಿಹೈಡ್ ನೊಂದಿಗೆ ಕ್ರಿಯಾತ್ಮಕಗೊಳಿಸುತ್ತೀರಿ ಅದರ ಮೇಲೆ ನೀವು ಪಾಲಿಮರೀಕರಣ ದ್ರಾವಣವನ್ನು ಸೇರಿಸುತ್ತೀರಿ ಈ ಪಾಲಿಮರೀಕರಣ ದ್ರಾವಣವು ಅದರಲ್ಲಿ ಟಿಇಎಮ್ಇಡಿ ಮತ್ತು ಎಪಿಎಸ್ ಅನ್ನು ಹೊಂದಿದೆ ಮತ್ತು ಇ ದ್ರಾವಣವು ಜೆಲ್ ಅನ್ನು ರೂಪಿಸಲು ಅನುವು ಮಾಡಿಕೊಡುತ್ತದೆ ನೀವು ಅದನ್ನು ಇತ್ಯರ್ಥಗೊಳಿಸಲು ಅವಕಾಶ ಮಾಡಿಕೊಟ್ಟರೆ ಇದು ಒಂದು ಜಾಲವನ್ನು ರೂಪಿಸುತ್ತದೆ ಆದ್ದರಿಂದ ಜೆಲ್ಲೆಶನ್ ಸಮಯವು ಅಕ್ರಿಲಾಮೈಡ್ ನ ಸಾಂದ್ರತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಹೆಚ್ಚಿನ ಅಕ್ರಿಲಾಮೈಡ್ ಸಾಂದ್ರತೆ ಅಥವಾ ಹೆಚ್ಚಿನ ಪ್ರಮಾಣದ ಬಿಸ್ ಅಕ್ರಿಲಾಮೈಡ್ ಕ್ರಾಸ್ ಲಿಂಕಿಂಗ್ ಈ ಜೆಲ್ ಹೆಚ್ಚು ವೇಗವಾಗಿ ಪಾಲಿಮರೀಕರಣಗೊಳ್ಳುವುದನ್ನು ಖಚಿತಪಡಿಸುತ್ತದೆ ಈಗ ನಾನು ಸಂಕ್ಷಿಪ್ತವಾಗಿ ಹೇಳಿದಂತೆ ಈ ಜೆಲ್ಗಳು ಜಡವಾಗಿವೆ ನೀವು ಕೋಶಗಳನ್ನು ನೇರವಾಗಿ ಈ ಜೆಲ್ ಗಳಲ್ಲಿ ಪ್ಲೇಟ್ ಮಾಡಿದರೆ ಏನೂ ಅಂಟಿಕೊಳ್ಳುವುದಿಲ್ಲ ಕೋಶಗಳು ಅಂಟಿಕೊಳ್ಳುವುದಿಲ್ಲ ಮತ್ತು ಇಸಿಎಂ ಪ್ರೋಟೀನ್ ಗಳು ಹೊರಹೀರುವುದಿಲ್ಲ ಆದ್ದರಿಂದ ಇಲ್ಲಿ ಬಳಸಿರುವುದು ಹೆಟೆರೊ ಬೈ ಫುನ್ಕ್ಷನಲ್ ಅಡ್ಡ ಲಿಂಕರ್ ಆಗಿದೆ ಇದನ್ನು ಸಲ್ಫೊ ಎಸ್ಎಎನ್ ಪಿಎಚ್ಎ ಎಂದು ಕರೆಯಲಾಗುತ್ತದೆ ಅದರಲ್ಲಿ ಒಂದನ್ನು ಯುವಿ ಮೂಲಕ ಪಿಎ ಜೆಲ್ ನ ತಲಾಧಾರಕ್ಕೆ ಜೋಡಿಸಲಾಗುತ್ತದೆ ಈ ತುದಿಯು ಜೆಲ್ ಮೇಲೆ ಅಂಟಿಕೊಳ್ಳುತ್ತದೆ ಮತ್ತು ನೀವು ಇದನ್ನು ಮಾಡಿದ ನಂತರ ಈ ಅಡ್ಡ ಸಂಪರ್ಕವು ನಿಮಗೆ ತಿಳಿದಿರುತ್ತದೆ ಮತ್ತು ನಂತರ ನಿಮ್ಮ ಆಯ್ಕೆಯ ಇಸಿಎಂ ಪ್ರೋಟೀನ್ ನೊಂದಿಗೆ ಕಾರ್ಯನಿರ್ವಹಿಸಬಹುದು ಇದು ಕೊಲ್ಲಾಜೆನ್ ಲ್ಯಾಮಿನಿನ್ ಫೈಬ್ರೊನೆಕ್ಟಿನ್ ಹೀಗೆ ಆಗಿರಬಹುದು ಮೊದಲನೆಯದಾಗಿ ಜೆಲ್ ನ ಗುಣಲಕ್ಷಣಗಳನ್ನು ಟ್ಯೂನ್ ಮಾಡುವವರೆಗೆ ನೀವು ನಿಯಂತ್ರಿಸಲು ಎರಡು ವಿಷಯಗಳಿವೆ ಇದು ನನ್ನ ಅಡ್ಡ ಲಿಂಕರ್ ಸಾಂದ್ರತೆ ಎಂದು ಹೇಳೋಣ ನಾನು ನಿರ್ದಿಷ್ಟ ಸಾಂದ್ರತೆಯ ಅಕ್ರಿಲಾಮೈಡ್ ಅನ್ನು ಬಳಸಿದರೆ ಮತ್ತು ಅಡ್ಡ ಲಿಂಕರ್ ಸಾಂದ್ರತೆಯನ್ನು ಬದಲಾಯಿಸುತ್ತಿದ್ದರೆ ವೈ ಅಕ್ಷವನ್ನು ಬಿಗಿತ ಎಂದು ಹೇಳೋಣ ಇದು ನೀವು ಮಾಡುವ ಜೆಲ್ ಬಿಗಿತವನ್ನು ನೀಡುತ್ತದೆ ಅಕ್ರಿಲಾಮೈಡ್ನ ನಿರ್ದಿಷ್ಟ ಸಾಂದ್ರತೆಯಲ್ಲಿ ನೀವು ಈ ರೀತಿಯ ವಕ್ರಾಕೃತಿಗಳನ್ನು ಪಡೆಯುತ್ತೀರಿ ಕೆಲವು ತಳದ ಬಿಗಿತ ಇದೆ ಮತ್ತು ನಂತರ ನೀವು ಅಡ್ಡ ಲಿಂಕರ್ ಅನ್ನು ಹೆಚ್ಚಿಸಿ ನಂತರ ಬಿಗಿತವು ಸ್ಯಾಚುರೇಟ್ ಆಗುತ್ತದೆ ಸ್ಯಾಚುರೇಶನ್ ನಡವಳಿಕೆಯು ಎಲ್ಲಾ ಮೊನೊಮರ್ ಗಳನ್ನು ಒಮ್ಮೆ ಅಡ್ಡ ಲಿಂಕ್ ಮಾಡಿದ ನಂತರ ಹೆಚ್ಚುವರಿ ಅಡ್ಡ ಲಿಂಕ್ ಮಾಡುವ ಸಾಧ್ಯತೆಯಿಲ್ಲ ನೀವು ಅಡ್ಡ ಲಿಂಕರ್ ಅನ್ನು ಎಷ್ಟೇ ಸೇರಿಸಿದರೂ ಆದ್ದರಿಂದ ಎ ಒಂದು ಎ 1 ನ ಅಕ್ರಿಲಾಮೈಡ್ ಸಾಂದ್ರತೆ ಎಂದು ಹೇಳೋಣ ಮತ್ತು ನೀವು ಎ ಒಂದು ಎ 1 ಅನ್ನು ಎ ಎರಡು ಎ 2 ಗೆ ಹೆಚ್ಚಿಸಿದರೆ ನೀವು ಒಂದೇ ರೀತಿಯ ವಕ್ರಾಕೃತಿಗಳನ್ನು ಪಡೆಯುತ್ತೀರಿ ಅದು ಮೇಲಕ್ಕೆ ಚಲಿಸುತ್ತದೆ ಇದು ಎ ಮೂರು ಎ 3 ಸಾಂದ್ರತೆ ಇದು ಎ ಎರಡು ಎ 2 ಸಾಂದ್ರತೆ ಮತ್ತು ನಮ್ಮಲ್ಲಿ ಎ ಮೂರು ಎ 3 ಸಾಂದ್ರತೆ ಎ ಎರಡು ಎ 2 ಸಾಂದ್ರತೆ ಮತ್ತು ಎ ಒಂದು ಎ 1 ನ ಗಿಂತ ದೊಡ್ಡದಾಗಿದೆ ಆದ್ದರಿಂದ ಕ್ಯೂ ಮತ್ತು ಬಿಗಿತಗಳ ಜೆಲ್ ಅನ್ನು ಪಡೆಯಲು ನೀವು ತಿರುಚಬಹುದು ನೀವು ಮೊನೊಮರ್ ಸಾಂದ್ರತೆಯನ್ನು ಬದಲಾಯಿಸಬಹುದು ಇದು ಅಕ್ರಿಲಾಮೈಡ್ ಅಥವಾ ಅಡ್ಡ ಲಿಂಕರ್ ಸಾಂದ್ರತೆ ಅಂದರೆ ಇದು ಬಿಸ್ ಅಕ್ರಿಲಾಮೈಡ್ ಆಗಿದೆ ಪಿಎ ಜೆಲ್ ಗಳು ರೇಖೀಯವಾಗಿ ಸ್ಥಿತಿಸ್ಥಾಪಕ ಎಂದು ಈಗ ಕಂಡುಬಂದಿದೆ ರೇಖೀಯ ಸ್ಥಿತಿಸ್ಥಾಪಕತ್ವದ ಅರ್ಥವೇನು ನೀವು ನಿರ್ದಿಷ್ಟ ಪ್ರಮಾಣದ ಒತ್ತಡವನ್ನು ಯೋಜಿಸಿದರೆ ಮತ್ತು ಒತ್ತಡವನ್ನು ಅಳೆಯುತ್ತಿದ್ದರೆ ಇದು ಇಳಿಜಾರಿನೊಂದಿಗೆ ಸರಳ ರೇಖೆಯಾಗಿದೆ ಹೀಗಾಗಿ ಇ ಎಂಬುದು ಸ್ಥಿತಿಸ್ಥಾಪಕತ್ವದ ಯಂಗ್ ನ ಮಾಡ್ಯುಲಸ್ ಆಗಿದೆ ರೇಖೀಯ ಸ್ಥಿತಿಸ್ಥಾಪಕ ವಸ್ತುಗಳಿಗೆ ಇ ಸ್ಥಿರವಾಗಿರುತ್ತದೆ ಈ ವ್ಯವಸ್ಥೆಗಳನ್ನು ಬಳಸಿಕೊಂಡು ವಿವಿಧ ಅಧ್ಯಯನಗಳನ್ನು ನಡೆಸಲಾಗಿದೆ ಈಗ ಒಂದು ಪ್ರಶ್ನೆಯೆಂದರೆ ನಿರ್ದಿಷ್ಟ ಕೋಶ ಪ್ರಕಾರಕ್ಕೆ ನೀವು ಯಾವ ಆಧಾರದ ಮೇಲೆ ಜೆಲ್ ಅನ್ನು ಮೃದುವಾದ ಜೆಲ್ ಎಂದು ಕರೆಯುತ್ತೀರಿ ಮತ್ತು ಕಠಿಣ ಜೆಲ್ ಎಂದು ಕರೆಯುತ್ತೀರಿ ತಲಾಧಾರವನ್ನು ಮೃದು ಅಥವಾ ಗಟ್ಟಿಯಾಗಿ ಕರೆಯಲು ಆಧಾರವೇನು ನರಕೋಶಕ್ಕೆ ಮೃದುವಾದದ್ದು ಸ್ನಾಯು ಕೋಶಕ್ಕೆ ಮೃದುವಾದದ್ದಲ್ಲ ಅಥವಾ ಆಸ್ಟಿಯೋಬ್ಲಾಸ್ಟ್ ಗೆ ಒಂದೇ ಅಲ್ಲ ಎಂದು ನೀವು ನಿರೀಕ್ಷಿಸಬಹುದು ಆದ್ದರಿಂದ ಇದು ನಿಜವಲ್ಲ ಮತ್ತು ಇದು ಬಹುಶಃ ಶಕ್ತಿಗಳನ್ನು ಪ್ರಯೋಗಿಸುವ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಹೆಚ್ಚು ಶಕ್ತಿಗಳನ್ನು ಬೀರಲು ಸಾಧ್ಯವಾಗದ ಕೋಶ ಆದ್ದರಿಂದ ಒಂದು ಕೆಪಿಎ ಸಹ ಗಟ್ಟಿಯಾಗಿ ಕಾಣಿಸಬಹುದು ಕೋಶದ ವಿರುದ್ಧ ನಾವು ಕಾರ್ಡಿಯೊಮೈಕೋಸೈಟ್ ಒಂದು ಕೆಪಿಎ ಎಂದು ಹೇಳೋಣ ಆದ್ದರಿಂದ ಕಾರ್ಡಿಯೋ ಮಯೋಸೈಟ್ ಗಳು ಜೀವಕೋಶಗಳಾಗಿವೆ ಇದು ಒಂದು ಕೆಪಿಎ ಮೃದುವಾಗಿ ಕಾಣಿಸಬಹುದಾದ ಸಾಕಷ್ಟು ಸಂಕೋಚಕ ಶಕ್ತಿಗಳನ್ನು ಉಂಟುಮಾಡುತ್ತದೆ ಕೋಶ ಪ್ರಕಾರವನ್ನು ಮೃದುವಾದದ್ದು ಅಥವಾ ಗಟ್ಟಿಯಾದದ್ದು ಯಾವುದು ಎಂದು ನೀವು ಹೇಗೆ ಕಂಡುಹಿಡಿಯುತ್ತೀರಿ ಕೋಶಗಳ ಹರಡುವ ಪ್ರದೇಶವನ್ನು ಬಿಗಿತದ ಕಾರ್ಯವಾಗಿ ಅಳೆಯುವುದು ಅದನ್ನು ಮಾಡುವ ಒಂದು ಮಾರ್ಗವಾಗಿದೆ ಮತ್ತು ನೀವು ಪಡೆಯುವುದು ಕೋಶಗಳ ಹರಡುವ ಪ್ರದೇಶದ ಈ ಸ್ಯಾಚುರೇಟಿಂಗ್ ಪ್ರೊಫೈಲ್ ಗಳು ಮತ್ತು ಇದನ್ನು ಹೊಂದಿಸಬಹುದು ಇದು ಪ್ರದೇಶ ಎ ಆಗಿದ್ದರೆ ಮತ್ತು ಇ ತಲಾಧಾರದ ಬಿಗಿತ ಎಂದು ಹೇಳೋಣ ನೀವು ಪ್ರದೇಶವನ್ನು ವ್ಯಾಖ್ಯಾನಿಸಬಹುದು ಇದು ಹೈಪರ್ಬೋಲಿಕ್ ಕರ್ವ್ನ ಉದಾಹರಣೆಯಾಗಿದೆ ನೀವು ಅದನ್ನು ಅಭಿವ್ಯಕ್ತಿಯೊಂದಿಗೆ ಹೊಂದಿಸಬಹುದು ಇದು ಈ ಮೌಲ್ಯಕ್ಕೆ ಸಮಾನವಾದ ಕಾನ್ಸ್ಟಂಟ್ ಇರುತ್ತದೆ ಮತ್ತು ನೀವು ಈ ರೀತಿಯ ಪ್ರೊಫೈಲ್ ಅನ್ನು ಹೊಂದಿರುವಿರಿ ಆದ್ದರಿಂದ ನೀವು ಏನನ್ನು ಬ್ಯಾಕ್ಟ್ರಾಕ್ ಮಾಡುತೀರಿ ಎಂದರೆ ಇ ಎಂಬುದು ತಲಾಧಾರದ ಬಿಗಿತ ಇದು ಪ್ರಾಯೋಗಿಕವಾಗಿ ಅಳೆಯುವ ಪ್ರಮಾಣವಾಗಿದೆ ಪ್ರದೇಶವು ಸಹ ಅಳತೆ ಪ್ರಮಾಣವಾಗಿದೆ ಹೀಗಾಗಿ ನೀವು ಕೆಇಎಲ್ ಅಥವಾ ಕೆಲವು ಸ್ಥಿತಿಸ್ಥಾಪಕ ಮ್ಯಾಟ್ರಿಕ್ಸ್ ನ ಈ ಮೌಲ್ಯವನ್ನು ಬ್ಯಾಕ್ಟ್ರಾಕ್ ಮಾಡಬಹುದು ನಯವಾದ ಸ್ನಾಯು ಕೋಶಕ್ಕಾಗಿ ಈ ಕೆ ಸ್ಥಿತಿಸ್ಥಾಪಕ ಸ್ಥಿರಾಂಕವು ಏಳರಿಂದ ಹತ್ತು ಕಿಲೋ ಪ್ಯಾಸ್ಕಲ್ ನಷ್ಟು ಪ್ರಮಾಣದಲ್ಲಿ ಕಂಡುಬರುತ್ತದೆ ಆದರೆ ಈ ಕೆಇಎಲ್ ತಲಾಧಾರವು ಕೊಟ್ಟಿರುವ ಕೋಶಕ್ಕಿಂತ ಮೃದುವಾಗಿದೆಯೇ ಅಥವಾ ಗಟ್ಟಿಯಾಗಿದೆಯೆ ಎಂದು ಪ್ರಮಾಣೀಕರಿಸುವ ಮಾರ್ಗವನ್ನು ಒದಗಿಸುತ್ತದೆ ಈ ಮೌಲ್ಯಕ್ಕಿಂತ ಇ ಗಮನಾರ್ಹವಾಗಿ ಕಡಿಮೆಯಾದಾಗ ಮೃದುವಾದದ್ದು ಎಂದು ನೀವು ಹೇಳಬಹುದು ನಿರ್ದಿಷ್ಟ ಕೆಇಎಲ್ ಇ ಯೊಂದಿಗೆ ಹೋಲಿಸಬಹುದಾದ ಮೌಲ್ಯ ಮತ್ತು ಈ ಸ್ಥಿತಿಸ್ಥಾಪಕ ಸ್ಥಿರಾಂಕಕ್ಕಿಂತ ಇ ಗಮನಾರ್ಹವಾಗಿ ಹೆಚ್ಚಾಗಿದ್ದರೆ ಗಟ್ಟಿಯಾಗಿರುತ್ತದೆ ನಾನು ಪ್ರಸ್ತಾಪಿಸಿದ ಒಂದು ವಿಷಯವೆಂದರೆ ಜೆಲ್ ನೀಡಿದರೆ ನೀವು ಅದನ್ನು ಕೆಲವು ಲಿಗಂಡ್ ನೊಂದಿಗೆ ಕ್ರಿಯಾತ್ಮಕಗೊಳಿಸುತ್ತೀರಿ ಕೋಶ ಹರಡುವಿಕೆ ಅಥವಾ ಜೀವಕೋಶದ ಚಲನಶೀಲತೆಯ ದೃಷ್ಟಿಯಿಂದ ನೀವು ಅಳೆಯುತ್ತೀರಿ ಇದು ತಲಾಧಾರದ ಬಿಗಿತಗಳಿಂದ ಮಾತ್ರ ನಿರ್ದೇಶಿಸಲ್ಪಡುವುದಿಲ್ಲ ಆದರೆ ಇದನ್ನು ಒಟ್ಟಾರೆಯಾಗಿ ತಲಾಧಾರದ ಬಿಗಿತದ ಮೌಲ್ಯ ಮತ್ತು ಲಿಗಂಡ್ ಸಾಂದ್ರತೆಯಿಂದ ನಿರ್ಧರಿಸಲಾಗುತ್ತದೆ ಲಿಗಂಡ್ ಸಾಂದ್ರತೆಯು ತುಂಬಾ ಹೆಚ್ಚಿದ್ದರೆ ಕಡಿಮೆ ಲಿಗಂಡ್ ಸಾಂದ್ರತೆಗೆ ಹೋಲಿಸಿದರೆ ನೀವು ವಿಭಿನ್ನ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಬಹುದು ಮತ್ತು ಈ ರೀತಿಯ ಪ್ರಯೋಗಗಳನ್ನು ಮಾಡಲಾಗಿದೆ ಇದು ಪ್ರಮಾಣಿತ ಉದಾಹರಣೆಯಾಗಿದೆ ಬಿಗಿತದ ಕಾರ್ಯವಾಗಿ ಹರಡುವ ವಿಷಯದಲ್ಲಿ ಲಿಗಂಡ್ ಸಾಂದ್ರತೆಯು ತುಂಬಾ ಹೆಚ್ಚಿರುವಾಗ ಅಥವಾ ಲಿಗಂಡ್ ಸಾಂದ್ರತೆಯು ಕಡಿಮೆ ಇರುವಾಗ ಈ ಸಂದರ್ಭದಲ್ಲಿ ಗರಿಷ್ಠ ಹರಡುವಿಕೆಯನ್ನು ಕೆಲವು ಮಧ್ಯಂತರ ಬಿಗಿತ ಮೌಲ್ಯದಲ್ಲಿ ಗಮನಿಸಬಹುದು ಲಿಗಂಡ್ ಸಾಂದ್ರತೆಯು ತುಂಬಾ ಕಡಿಮೆಯಾದಾಗ ನೀವು ಕಂಡುಕೊಳ್ಳುವುದು ಹೆಚ್ಚುತ್ತಿರುವ ಬಿಗಿತ ಹರಡುವುದನ್ನು ಹೆಚ್ಚಿಸುವುದು ಎಂದು ನಿಮ್ಮ ಪ್ರಯೋಗಗಳಲ್ಲಿ ನೀವು ತಿರುಚಬೇಕಾದ ಮತ್ತೊಂದು ಪ್ರಮುಖ ನಿಯತಾಂಕ ಇದು ಎಂದು ಇದು ನಿಮಗೆ ತೋರಿಸುತ್ತದೆ ನೀವು ತನಿಖೆ ಮಾಡಲು ಪ್ರಯತ್ನಿಸುತ್ತಿರುವ ವಿದ್ಯಮಾನಗಳನ್ನು ಅವಲಂಬಿಸಿ ನೋಡಿದರೆ ಇದು ಬೇರೆ ಮೌಲ್ಯವಾಗಿರುತ್ತದೆ ಈ ನಿರ್ದಿಷ್ಟ ಪ್ರಯೋಗಗಳಿಗಾಗಿ ಕಡಿಮೆ ಲಿಗಂಡ್ ಸಾಂದ್ರತೆಯಲ್ಲಿ ಅವರು ಗಮನಿಸಿದ್ದು ಬೈಫಾಸಿಕ್ ಪರಿಣಾಮಕಾರಿ ವೇಗ ಎಂದು ಕಂಡುಕೊಂಡರು ವೇಗ ಕಡಿಮೆ ಇದ್ದಾಗ ಟ್ರ್ಯಾಕ್ ಮಾಡಿದಾಗ ಗಟ್ಟಿಯಾದ ಮೇಲ್ಮೈಯಲ್ಲಿ ಗರಿಷ್ಠ ಚಲನಶೀಲತೆಯನ್ನು ಕಂಡುಕೊಂಡರು ಮತ್ತು ಅದು ಅಧಿಕವಾಗಿದ್ದಾಗ ಗರಿಷ್ಠ ವೇಗವನ್ನು ಹಿಮ್ಮುಖಗೊಳಿಸಲಾಗುತ್ತದೆ ಮತ್ತು ಮೃದುವಾದ ಮೇಲ್ಮೈಯಲ್ಲಿ ನೀವು ಗರಿಷ್ಠ ವೇಗವನ್ನು ಪಡೆಯುತ್ತೀರಿ ನೀವು ಯಾವ ಸಾಂದ್ರತೆಯ ಲಿಗಂಡ್ ಅನ್ನು ಆರಿಸಬೇಕು ಎಂದು ಯೋಚಿಸುವುದು ಸಹ ಬಹಳ ಮುಖ್ಯ ಗಣನೆಗೆ ತೆಗೆದುಕೊಳ್ಳಬೇಕಾದ ಇನ್ನೊಂದು ಅಂಶವೆಂದರೆ ನಾವು ಸಾಮಾನ್ಯವಾಗಿ ಜೆಲ್ ಅನ್ನು ಈ ರೀತಿ ಬರೆಯುತ್ತೇವೆ ಮತ್ತು ಈ ಜೆಲ್ ಗಳು ಸಾಮಾನ್ಯವಾಗಿ ಗಾಜಿನ ಕವರ್ ಸ್ಲಿಪ್ ಗಳಲ್ಲಿ ಅಡ್ಡ ಜೋಡಿಸಲ್ಪಟ್ಟಿರುತ್ತವೆ ಅದು ಕೋಶಗಳಿಗೆ ಕಠಿಣವಾಗಿರುತ್ತದೆ ಮತ್ತು ಇದರ ಮೇಲೆ ನೀವು ಜೆಲ್ ಅನ್ನು ಹೊಂದಿರುತ್ತೀರಿ ನಾನು ಜೆಲ್ ಅನ್ನು ಈ ರೀತಿ ಬರೆಯುತ್ತಿದ್ದೇನೆ ಆದರೆ ಜೆಲ್ ತಯಾರಿಸುವಾಗ ನೀವು ಹದಿನೈದರಿಂದ ಇಪ್ಪತ್ತೈದು ಮೈಕ್ರೊಲೀಟರ್ ನ ಒಂದು ಹನಿ ಪ್ರಮಾಣವನ್ನು ಇರಿಸಿ ಎಂದರೆ ಇಪ್ಪತ್ತೈದು ಎಂಎಂ ಕವರ್ ಸ್ಲಿಪ್ ವ್ಯಾಸ ಎಂದು ಹೇಳೋಣ ಮತ್ತು ನೀವು ಇನ್ನೊಂದು ಕವರ್ ಸ್ಲಿಪ್ ಅನ್ನು ಮೇಲೆ ಇರಿಸಿ ಅದು ಹೈಡ್ರೋಫೋಬಿಕ್ ಆಗಿದೆ ನೀವು ಅದನ್ನು ಮೇಲೆ ಇರಿಸಿದಾಗ ಆದ್ದರಿಂದ ಇದು ಟಾಪ್ ವ್ಯೂ ಮತ್ತು ಸೈಡ್ ವ್ಯೂ ನಲ್ಲಿ ನೀವು ಬಾಟಮ್ ಕವರ್ ಸ್ಲಿಪ್ ಅನ್ನು ಹೊಂದಿರುತ್ತೀರಿ ನೀವು ಜೆಲ್ ಅನ್ನು ಹೊಂದಿದ್ದೀರಿ ಅದು ಏಕರೂಪವಾಗಿ ಹರಡುತ್ತದೆ ಮತ್ತು ನೀವು ಟಾಪ್ ಕವರ್ ಸ್ಲಿಪ್ ಅನ್ನು ಹೊಂದಿರುತ್ತೀರಿ ಇದು ಕೆಳಗಿನ ಕವರ್ ಸ್ಲಿಪ್ ಮತ್ತು ಇದು ಟಾಪ್ ಕವರ್ ಸ್ಲಿಪ್ ಆಗಿದೆ ಮತ್ತು ಇದು ನೀವು ಕಂಡುಕೊಂಡ ಜೆಲ್ ಆಗಿದೆ ನೀವು ನಲವತ್ತು ಮೈಕ್ರೊಲೀಟರ್ ಅಥವಾ ನೂರು ಮೈಕ್ರೊಲೀಟರ್ ಗಳನ್ನು ಬಳಸಿದರೆ ಹದಿನೈದರಿಂದ ಇಪ್ಪತ್ತು ಮೈಕ್ರೊಲೀಟರ್ ಗಳನ್ನು ಬಳಸುವ ಬದಲು ಈ ಎತ್ತರವು ಬದಲಾಗುತ್ತದೆ ಅದೇ ತಲಾಧಾರಕ್ಕಾಗಿ ನೀವು ಹೇಗೆ ಮಾಡುತ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ನೀವು ಈ ದಪ್ಪವಾಗಿರುವ ಜೆಲ್ ಅನ್ನು ತಯಾರಿಸಬಹುದು ಅಥವಾ ನೀವು ತುಂಬಾ ತೆಳ್ಳಗಿನ ಜೆಲ್ ಅನ್ನು ಪಡೆಯಬಹುದು ಪರೋಕ್ಷವಾಗಿ ನೀವು ಹಾಕುತ್ತಿರುವ ಪರಿಮಾಣದ ಪ್ರಮಾಣವನ್ನು ಬದಲಾಯಿಸುತ್ತಿದ್ದೀರಿ ಮತ್ತು ನೀವು ಪಡೆಯುವ ಜೆಲ್ ನ ಎತ್ತರವನ್ನು ಬದಲಾಯಿಸುತ್ತಿದ್ದೀರಿ ಈ ಗಟ್ಟಿಯಾದ ಮೇಲ್ಮೈಯಲ್ಲಿ ಜೆಲ್ ವಿಶ್ರಾಂತಿ ಪಡೆಯುತ್ತಿದೆ ಜೆಲ್ ತೆಳುವಾಗಿದ್ದರೆ ಕೋಶವು ತಲಾಧಾರದ ದಪ್ಪ ತಲಾಧಾರದ ಬಿಗಿತವನ್ನು ಗ್ರಹಿಸುತ್ತದೆ ನಾನು ಈ ಪ್ರಯೋಗವನ್ನು ನಿಯಂತ್ರಿಸಬಹುದಾದ ರೀತಿಯಲ್ಲಿ ಮಾಡಿದರೆ ಅಲ್ಲಿ ನಾನು ಎಚ್ ಎತ್ತರವಿರುವ ಪಿಎ ಜೆಲ್ ಅನ್ನು ಹೊಂದಿದ್ದೇನೆ ಮತ್ತು ಅದರ ಮೇಲೆ ನಾನು ಕೋಶಗಳನ್ನು ಲೇಪಿಸುತ್ತಿದ್ದೇನೆ ಆದ್ದರಿಂದ ಗಮನಿಸಿದ ಅಂಶವೆಂದರೆ ಎಚ್ ಎಪತ್ತು ಮೈಕ್ರಾನ್ ಗಳಿಗಿಂತ ದೊಡ್ಡದಾಗಿದ್ದರೆ ಮತ್ತು ನೀವು ಜೆಲ್ ಅನ್ನು ತೆಳ್ಳಗೆ ಮತ್ತು ತೆಳ್ಳಗೆ ಮಾಡುತ್ತಿದ್ದರೆ ನೀವು ನಿರ್ದಿಷ್ಟ ಹರಡುವಿಕೆಯ ನಡವಳಿಕೆಯನ್ನು ಪಡೆಯುತ್ತೀರಿ ಉದಾಹರಣೆಗೆ ಐನೂರು ನ್ಯಾನೊಮೀಟರ್ ಜೆಲ್ ಗಾಗಿ ಹರಡುವ ಪ್ರತಿಕ್ರಿಯೆಯನ್ನು ನಾನು ಯೋಜಿಸಿದರೆ ನೀವು ಏನು ಗಮನಿಸಬಹುದು ಅಂದರೆ ಇದು ಎಪ್ಪತ್ತು ಮೈಕ್ರಾನ್ ದಪ್ಪ ಜೆಲ್ ಮತ್ತು ಇದು ಐದು ನೂರು ನ್ಯಾನೊಮೀಟರ್ ದಪ್ಪ ಜೆಲ್ ಆಗಿದೆ ಆದ್ದರಿಂದ ಇದು ಪ್ರದೇಶವನ್ನು ಹರಡುತ್ತಿದೆ ಮತ್ತು ಇದು ಬಿಗಿತವಾಗಿದೆ ನೀವು ಗಮನಿಸುತ್ತಿರುವುದು ಪ್ರದೇಶದ ಅದೇ ಮೌಲ್ಯಕ್ಕೆ ಮೃದು ಮತ್ತು ತೆಳುವಾದ ಜೆಲ್ ಹೆಚ್ಚು ದಪ್ಪವಾದ ಜೆಲ್ ಆಗಿ ಕೋಶಕ್ಕೆ ಗೋಚರಿಸುತ್ತದೆ ಮೃದುವಾದ ತೆಳುವಾದ ಜೆಲ್ ಹೆಚ್ಚು ದಪ್ಪ ಗಟ್ಟಿಯಾದ ಜೆಲ್ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಅಳೆಯುತ್ತಿರುವ ತಲಾಧಾರ ಮೇಲೆ ಅಥವಾ ಗಾಜಿನ ಬಿಗಿತದ ಪರಿಣಾಮವನ್ನು ಸಂಯೋಜಿಸಲು ನೀವು ಬಯಸುವುದಿಲ್ಲ ಈ ಜೆಲ್ನ ಎತ್ತರವು ಎಪ್ಪತ್ತು ಮೈಕ್ರಾನ್ ಗಳಿಗಿಂತ ಹೆಚ್ಚಿದ್ದರೆ ಅದು ನೀವು ಪ್ರಮಾಣೀಕರಿಸುತ್ತಿರುವ ಅಳತೆಯ ಮೇಲೆ ಯಾವುದೇ ಕಠಿಣ ಪರಿಣಾಮ ಅಥವಾ ಕಟ್ಟುನಿಟ್ಟಿನ ಗಾಜಿನ ಪರಿಣಾಮವನ್ನು ಬೀರುವುದಿಲ್ಲ ಎಂದು ನಿಮಗೆ ಭರವಸೆ ನೀಡುತ್ತದೆ ನಾನು ನಮೂದಿಸಲು ಬಯಸಿದ ಒಂದು ಕೊನೆಯ ವಿಷಯವೆಂದರೆ ಈ ಜೆಲ್ ಗಳು ಹೆಚ್ಚಾಗಿ ಏಕರೂಪದ ಬಿಗಿತದ ಜೆಲ್ ಗಳಾಗಿವೆ ಮತ್ತು ಗ್ರೇಡಿಯಂಟ್ ಜೆಲ್ ಗಳನ್ನು ಉತ್ಪಾದಿಸಲು ಮೈಕ್ರೋಫ್ಲೂಯಿಡಿಕ್ಸ್ ಬಳಸಲು ಸಾಧ್ಯವಿದೆ ಅಲ್ಲಿ ಇದು ತಲಾಧಾರವಾಗಿದ್ದರೆ ಮತ್ತು ಇದು ಜೆಲ್ ಆಗಿದ್ದರೆ ನಿಮಗೆ ಗ್ರೇಡಿಯಂಟ್ ಇರುತ್ತದೆ ಇದು ಗಾಜು ಇದು ಜೆಲ್ ಆಗಿದ್ದರೆ ನೀವು ಗ್ರೇಡಿಯಂಟ್ ಹೊಂದಬಹುದು ಇದರಲ್ಲಿ ಒಂದು ತುದಿ ಮೃದುವಾಗಿರುತ್ತದೆ ಮತ್ತು ಒಂದು ತುದಿ ಗಟ್ಟಿಯಾಗಿರುತ್ತದೆ ಹೀಗಾಗಿ ನೀವು ಗ್ರೇಡಿಯಂಟ್ ಬಿಗಿತವನ್ನು ರಚಿಸಬಹುದು ಈ ರೀತಿಯ ಜೆಲ್ ಗಳನ್ನು ಮಾಡಲು ಅಥವಾ ಈ ಜೆಲ್ ಗಳನ್ನು ತಯಾರಿಸಲು ಕಾರಣವೆಂದರೆ ಡ್ಯುರೊಟ್ ಅಕ್ಷದ ಪರಿಣಾಮವನ್ನು ಪ್ರದರ್ಶಿಸುವುದು ಅಥವಾ ಅಧ್ಯಯನ ಮಾಡುವುದು ಡುರೊಟ್ ಅಕ್ಷ ಎಂದರೇನು ಡುರೊಟ್ ಅಕ್ಷವು ಬಿಗಿತದ ಗ್ರೇಡಿಯಂಟ್ನ ದಿಕ್ಕಿನಲ್ಲಿ ಚಲನೆಯನ್ನು ಸೂಚಿಸುತ್ತದೆ ಇದನ್ನು ಎಚ್ಎಸ್ಎಂ ಒಂಟೆ ಕಾಂಡಕೋಶಗಳು ಫೈಬ್ರೊಬ್ಲಾಸ್ಟ್ ಗಳು ಇತ್ಯಾದಿ ಕೋಶಗಳಲ್ಲಿ ಪ್ರದರ್ಶಿಸಲಾಗಿದೆ ಮತ್ತು ಈ ಕೋಶಗಳು ಜೆಲ್ ನ ಗಟ್ಟಿಯಾದ ತುದಿಗೆ ವಲಸೆ ಹೋಗುವ ಪ್ರವೃತ್ತಿಯನ್ನು ಹೊಂದಿವೆ ಕುತೂಹಲಕಾರಿಯಾಗಿ ಇತ್ತೀಚೆಗೆ ಅಂಡಾಶಯದ ಕ್ಯಾನ್ಸರ್ ಕೋಶಗಳು ರಿವರ್ಸ್ ಡ್ಯುರೊಟ್ ಅಕ್ಷವನ್ನು ಪ್ರದರ್ಶಿಸುತ್ತವೆ ಅಂದರೆ ನೀವು ಈ ಜೆಲ್ ಮೇಲೆ ಕೋಶಗಳನ್ನು ಪ್ಲೇಟ್ ಮಾಡಿದರೆ ಇವೆಲ್ಲವೂ ಮೃದುವಾದ ತುದಿಗೆ ವಲಸೆ ಹೋಗುತ್ತವೆ ಆದ್ದರಿಂದ ಇಂದು ನಾನು ಇಲ್ಲಿಗೆ ನಿಲ್ಲಿಸುತ್ತೇನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹೈಡ್ರೋಜೆಲ್ ಎಂದರೇನು ಜೆಲ್ ವ್ಯವಸ್ಥೆಯನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಗುಣಲಕ್ಷಣಗಳು ಯಾವುವು ಮತ್ತು ಇತರ ಕೆಲವು ಜೆಲ್ ಗಳಿಗಿಂತ ಏನು ಆದ್ಯತೆ ನೀಡುತ್ತೇವೆ ಎಂಬ ಕಲ್ಪನೆಯನ್ನು ನಾನು ನಿಮಗೆ ನೀಡಿದ್ದೇನೆ ಕೊಲ್ಲಾಜೆನ್ ಅಥವಾ ಫೈಬ್ರಿನ್ ಅಥವಾ ಮೆತಿಲೇಟೆಡ್ ಜೆಲಾಟಿನ್ ನಂತಹ ಸ್ಥಳೀಯ ಜೆಲ್ ಗಳ ಬಗ್ಗೆ ಚರ್ಚಿಸಲು ನನಗೆ ಅವಕಾಶ ಸಿಗಲಿಲ್ಲ ಅಲ್ಲಿ ಲಿಗಂಡ್ ಸಾಂದ್ರತೆ ಮತ್ತು ಬಿಗಿತ ಎಲ್ಲವೂ ಸಂಬಂಧಿಸಿವೆ ಏಕೆಂದರೆ ಅದೇ ಜಾಲವು ನಿಮಗೆ ಅಂಟಿಕೊಳ್ಳುವ ಲಿಗಂಡ್ ಅನ್ನು ನೀಡುತ್ತದೆ ಸಾಂದ್ರತೆಯು ಆ ನೆಟ್ವರ್ಕ್ ನ ಬಿಗಿತವನ್ನು ನಿರ್ದೇಶಿಸುತ್ತದೆ ಜಿ ಪ್ರೈಮ್ ಸ್ಕೇಲಿಂಗ್ ಕೊಲ್ಲಾಜೆನ್ ಜೆಲ್ ಗಳಿಗೆ ಸಾಂದ್ರತೆಯ ಕ್ಯೂಬ್ ಸಂಬಂಧವನ್ನು ನೀವು ಹೊಂದಿದ್ದೀರಿ ರೇಖೀಯೇತರ ಸ್ಥಿತಿಸ್ಥಾಪಕ ವಸ್ತುಗಳಲ್ಲಿನ ಕೋಶಗಳ ವರ್ತನೆಯು ರೇಖೀಯ ಸ್ಥಿತಿಸ್ಥಾಪಕತ್ವದ ವಸ್ತುಗಳ ಮೇಲೆ ಕಂಡುಬರುವುದಕ್ಕಿಂತ ತೀವ್ರವಾಗಿ ಬದಲಾಗುತ್ತದೆ ಅದರೊಂದಿಗೆ ನಾನು ನಿಮ್ಮ ಗಮನಕ್ಕೆ ಧನ್ಯವಾದ ತಿಳಿಸುತ್ತೇನೆ ಮುಂದಿನ ತರಗತಿಯಲ್ಲಿ ಮತ್ತೆ ನಿಮ್ಮೊಂದಿಗೆ ಮಾತನಾಡಲು ನಾನು ಎದುರು ನೋಡುತ್ತೇನೆ